ಈ ಉಪನ್ಯಾಸದಲ್ಲಿ ನಾವು ಸ್ಮಿತ್ ಚಾರ್ಟ್ ಬಳಸಿ ಕೆಲವು ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ ಇದರಿಂದಾಗಿ ಉಪನ್ಯಾಸಗಳಲ್ಲಿ ಏನು ಕಲಿಸಲಾಗಿದೆಯೋ ನೀವು ಅದನ್ನು ಗ್ರಹಿಸುತ್ತೀರಿ ಮತ್ತು ನೀವು ಇದನ್ನು ಅಭ್ಯಾಸ ಮಾಡುವಂತೆ ನಾನು ಸಲಹೆ ನೀಡುತ್ತೇನೆ ಏಕೆಂದರೆ ಈ ಕೋರ್ಸ್ನ ಕಾರ್ಯಯೋಜನೆಗಳನ್ನು ಮಾಡಲು ಮತ್ತು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾಡಲು ಸಹಾಯ ಮಾಡುತ್ತದೆ ಅಲ್ಲದೆ ಸ್ಮಿತ್ ಚಾರ್ಟ್ ಲೆಕ್ಕಾಚಾರಗಳನ್ನು ಮಾಡುವ ನಿಮ್ಮ ಸಾಮರ್ಥ್ಯವನ್ನು ಸಹ ಪರೀಕ್ಷಿಸಲಾಗುವುದು ಮತ್ತು ವೃತ್ತಿಪರ ಸಲಹೆಯಂತೆ ನಾನು ನಿಮಗೆ ನೀಡುತ್ತೇನೆ ನೀವು ಈ ವೃತ್ತಿಯಲ್ಲಿ ಉತ್ತಮ ಸಾಧನೆ ಮಾಡಲು ಬಯಸಿದರೆ ನೀವು ಸ್ಮಿತ್ ಚಾರ್ಟ್ಅನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಬೇಕು ಮತ್ತು ಇದು ನಿಜ ಕಾಲ್ಕುಲೇಟರ್ ಸಹಾಯ ಮಾಡುತ್ತದೆ ಮತ್ತು ಯಾವುದೇ ವಿಜ್ಞಾನಿಗಳು ಅಭ್ಯಾಸಿಸುತ್ತಾರೆ ನಾವು ವಿಜ್ಞಾನಿಗಳಿಗೆ ವೈಜ್ಞಾನಿಕ ಕಾಲ್ಕುಲೇಟರ್ಗಳನ್ನು ಹೇಗೆ ಬಳಸಬೇಕೆಂದು ತಿಳಿದಿಲ್ಲದಿದ್ದರೆ ನಾವು ಸಾಕಷ್ಟು ಸಮಯವನ್ನು ಸರಳವಾದ ಕೆಲಸಗಳನ್ನು ಮಾಡುವುದರಲ್ಲಿ ವ್ಯರ್ಥ ಮಾಡುತ್ತೇವೆ ಅದು ನಮ್ಮ ಉದ್ದೇಶವಲ್ಲ ನಾವು ವೈಜ್ಞಾನಿಕ ಲೆಕ್ಕಾಚಾರಗಳನ್ನು ಮಾಡುವಾಗ ಕಾಲ್ಕುಲೇಟರ್ಗಳಿಂದ ಮಾಡಬಹುದಾದ ಕೆಲಸಗಳನ್ನು ಮಾಡುವುದು ನಮ್ಮ ಉದ್ದೇಶವಲ್ಲ ಆದರೆ ನಾವು ನಮ್ಮ ಪ್ರಯತ್ನಗಳನ್ನು ಇತರ ತಾತ್ವಿಕ ವಿಷಯಗಳಲ್ಲಿ ಕೇಂದ್ರೀಕರಿಸಲು ಪ್ರಯತ್ನಿಸುತ್ತೇವೆ ಅಂತೆಯೇ ಇಲ್ಲಿ ಪ್ರಸರಣ ರೇಖೆಯಲ್ಲಿ ನೀವು ಆ ಲೆಕ್ಕಾಚಾರಗಳನ್ನು ಹಸ್ತಚಾಲಿತವಾಗಿ ಮಾಡಲು ಮುಂದಾದರೆ ಸಾಕಷ್ಟು ಸಮಯವು ವ್ಯರ್ಥವಾಗುತ್ತದೆ ಸ್ಮಿತ್ ಚಾರ್ಟ್ನ ಈ ಉಪಕರಣದಿಂದ ಆ ಕೆಲಸವನ್ನು ಹೆಚ್ಚು ಸರಳವಾಗಿ ಮಾಡಬಹುದು ಆದ್ದರಿಂದ ದಯವಿಟ್ಟು ಆ ವಿಷಯಗಳನ್ನು ಅಭ್ಯಾಸ ಮಾಡಿ ಆದ್ದರಿಂದ ನಾವು ಮೊದಲನೆಯದನ್ನು ನೋಡೋಣ ಅದು ಏನನ್ನು ತೋರಿಸುತ್ತಿದೆಯೋ ಮತ್ತು ಪ್ರತಿರೋಧ ಅನ್ನು ಸ್ಮಿತ್ ಚಾರ್ಟ್ನಲ್ಲಿ ಪ್ಲಾಟ್ ಮಾಡೋಣ ವಿಶಿಷ್ಟ ಪ್ರತಿರೋಧವನ್ನು 50 ಓಮ್ ಎಂದು ಊಹಿಸಿಕೊಳ್ಳಿ ಆದ್ದರಿಂದ ಈ ಸಮಸ್ಯೆಯನ್ನು ಪರಿಹರಿಸಲು ನೀವು ಮಾಡಬೇಕಾದ ಮೊದಲನೆಯದು ಏನೆಂದರೆ ನೀವು ಸಾಮಾನ್ಯೀಕರಿಸಿ ಏಕೆಂದರೆ ಈ ಪ್ರತಿರೋಧ ಸ್ಮಿತ್ ಚಾರ್ಟ್ವು ಸಾಮಾನ್ಯೀಕರಿಸಿದ ಪ್ರತಿರೋಧವಾಗಿದೆ ಆದ್ದರಿಂದ ಇದು ವಿಶಿಷ್ಟ ಪ್ರತಿರೋಧದಿಂದ ಸ್ವತಂತ್ರವಾಗಿರುತ್ತದೆ ಅದಕ್ಕಾಗಿಯೇ ಇದು ವಿವಿಧ ಮೌಲ್ಯಗಳನ್ನು ಹೊಂದಿದೆ ಅದನ್ನು ಸಾಮಾನ್ಯ ರೀತಿಯಲ್ಲಿ ರೂಪಿಸಲಾಗಿದೆ ಆದ್ದರಿಂದ ಮೊದಲು ನೀವು ವಿಶಿಷ್ಟ ಪ್ರತಿರೋಧಕ್ಕೆ ಸಂಬಂಧಿಸಿದಂತೆ ಪ್ರತಿರೋಧವನ್ನು ಸಾಮಾನ್ಯೀಕರಿಸಿ ಅದನ್ನು 50 ಓಮ್ ಎಂದು ನೀಡಲಾಗಿದೆ ಆದ್ದರಿಂದ ನಂತರ ನೀವು ಅನ್ನು 0 5 ವಲಯಕ್ಕೆ ಸಮನಾಗಿ ಗುರುತಿಸಬೇಕು ಅಪ್ಲೋಡ್ ಮಾಡಿದ ಸ್ಮಿತ್ ಚಾರ್ಟ್ನಲ್ಲಿ ನೀವು ನೋಡುತ್ತೀರಿ ಅಂತರ್ಜಾಲದಲ್ಲಿ ಸಾಫ್ಟ್ ವೇರ್ ಉಚಿತವಾಗಿ ಲಭ್ಯವಿರುವುದರಿಂದ ಇದನ್ನು ತೆಗೆದುಕೊಳ್ಳಬಹುದು ಇದನ್ನು ಬ್ಲಾಕ್ ಮ್ಯಾಜಿಕ್ ವಿನ್ಯಾಸ ಎಂದು ಕರೆಯಲಾಗುತ್ತದೆ ಯಾರು ಅದನ್ನು ಮಾಡಿದ್ದರೋ ಅವರು ಅದನ್ನು ಹಾಕಿರಬಹುದೆಂದು ನಾನು ಭಾವಿಸುತ್ತೇನೆ ನೀವು ಅದನ್ನು ಸಹ ಡೌನ್ಲೋಡ್ ಮಾಡಬಹುದು ಈ ಕೋರ್ಸ್ನ ನಿಮ್ಮ ಹೆಚ್ಚುವರಿ ವಸ್ತು ಭಾಗದಲ್ಲಿ ನಾವು ಮಾದರಿ ಪ್ರತಿಗಳನ್ನು ಇರಿಸಿದ್ದೇವೆ ಆದ್ದರಿಂದ ನೀವು ಆ ವಿಷಯವನ್ನು ನೋಡಿದರೆ ನೀವು ಅದನ್ನು ನೈಜ ಅಕ್ಷದ ಉದ್ದಕ್ಕೂ ಕಂಡುಕೊಳ್ಳುತ್ತೀರಿ ಪ್ರತಿರೋಧದ ಮೌಲ್ಯಗಳು ಸ್ಥಿರ ಪ್ರತಿರೋಧ ವೃತ್ತದ ಮೌಲ್ಯಗಳನ್ನು ನೀಡಲಾಗುತ್ತದೆ ಆದ್ದರಿಂದ ನೀವು ಅಲ್ಲಿ ಪತ್ತೆ ಮಾಡುತ್ತೀರಿ ನಾವು ಅದನ್ನು ತೋರಿಸಿದಂತೆ ನೀವು ಮೊದಲು ಸ್ಮಿತ್ ಚಾರ್ಟ್ನ ಕೇಂದ್ರ ಭಾಗವನ್ನು ಪತ್ತೆ ಮಾಡಿ ಮತ್ತು ನಂತರ ನೀವು ನೋಡುತ್ತೀರಿ 0 5 ಆಗಿರುವುದರಿಂದ ಇದು ಇದರ ಎಡಭಾಗದಲ್ಲಿರುತ್ತದೆ ಮತ್ತು ಸ್ಲೈಡ್ನಲ್ಲಿ ತೋರಿಸಿರುವಂತೆ 0 5 ವೃತ್ತವಾಗಿದೆ ನೀವು ಬಲಬದಿ 10 ಮತ್ತು 0 5 ಮೂಲಕ ಹಾದುಹೋಗುವ ವೃತ್ತವನ್ನು ಕಂಡುಹಿಡಿಯುತ್ತೀರಿ ನಂತರ ನೀವು ಸ್ಥಿರ ಪ್ರತಿಕ್ರಿಯಕಾರಿಗಳ 0 8 ವಲಯವನ್ನು ಗುರುತಿಸುತ್ತೀರಿ ಆದ್ದರಿಂದ 0 8ಕ್ಕೆ ಸಮಾನಾಗಿರುತ್ತದೆ ನೀವು ಆರ್ನಲ್ಲಿ ಪತ್ತೆ ಮಾಡುತ್ತೀರಿ ಆದ್ದರಿಂದ ಆ ಆರ್ನ ಮೌಲ್ಯಗಳನ್ನು ನೀಡಲಾಗಿದೆ ಎಂದು ನೀವು ನೋಡುತ್ತೀರಿ ಇವುಗಳನ್ನು ಅತ್ಯಂತ ಹೊರಗಿನ ಪರಿಧಿಯ ಒಳಭಾಗದಲ್ಲಿ ನೀಡಲಾಗಿದೆ ಆದ್ದರಿಂದ ಇಲ್ಲಿ ನಾನು 0 8 ಇತರವನ್ನು ಪತ್ತೆ ಮಾಡುತ್ತಿದ್ದೇನೆ ಆದ್ದರಿಂದ ಇದು ಅದಾಗಿದೆ ಮತ್ತು 0 5 ಈ ವಲಯವಾಗಿದೆ ಕ್ಷಮಿಸಿ ಆದ್ದರಿಂದ ಇವು ಛೇದಕ ಬಿಂದುವಾಗಿವೆ ಎಲ್ಲೋ ಇಲ್ಲಿ ನಮ್ಮ ಅಪೇಕ್ಷಿತ ಬಿಂದುವಿದೆ ಆದ್ದರಿಂದ ಈ ಮೂಲಕ ನಾನು ಯಾವುದೇ ಪ್ರತಿರೋಧವನ್ನು ಕಂಡುಹಿಡಿಯಬಹುದು ನಾನು ಸ್ಮಿತ್ ಚಾರ್ಟ್ನಲ್ಲಿ ಕಂಡುಹಿಡಿಯಲು ಬಯಸಿದರೆ ಇದು ಕಾರ್ಯವಿಧಾನವಾಗಿದೆ ಮುಂದಿನದು ಇದನ್ನು ಮಾಡೋಣ ಪ್ರತಿರೋಧದ ಒಳಗೆ ನಾನು ಅಡ್ಮಿಟಂಸ್ಅನ್ನು ಹೊಂದಿದ್ದೇನೆ ಎಂದಾದರೆ ಅದನ್ನು ಯೋಜಿಸಿ ಈಗ ನಾವು ಎರಡು ಕೆಲಸಗಳನ್ನು ಮಾಡಬಹುದು ನಾವು ಅದನ್ನು ಇಂಪೀಡನ್ಸ್ ಸ್ಮಿತ್ ಚಾರ್ಟ್ನಲ್ಲಿ ಯೋಜಿಸಬಹುದು ಅಥವಾ ಅದನ್ನು ಅಡ್ಮಿಟಂಸ್ ಸ್ಮಿತ್ ಚಾರ್ಟ್ನಲ್ಲಿ ಯೋಜಿಸಬಹುದು ಈಗ ನಾವು ಎರಡೂ ಕೆಲಸಗಳನ್ನು ಮಾಡೋಣ ಆದ್ದರಿಂದ ಮೊದಲು ನಾವು ಇಂಪೀಡನ್ಸ್ ಸ್ಮಿತ್ ಚಾರ್ಟ್ ವಿಷಯವನ್ನು ನೋಡೋಣ ನಂತರ ಮುಂದಿನ ಸಮಸ್ಯೆಯಲ್ಲಿ ನಾವು ಅದೇ ವಿಷಯವನ್ನು ನೋಡುತ್ತೇವೆ ಅದನ್ನು ಅಡ್ಮಿಟಂಸ್ ಸ್ಮಿತ್ ಚಾರ್ಟ್ನಲ್ಲಿ ನಾವು ಯೋಜಿಸೋಣ ಮತ್ತೆ ಮೊದಲ ಹೆಜ್ಜೆ ಸಾಮಾನ್ಯೀಕರಣ ಆದ್ದರಿಂದ ವಿಶಿಷ್ಟ ಅಡ್ಮಿಟಂಸ್ ಗೆ ಸಂಬಂಧಿಸಿದಂತೆ ನೀವು ಸಾಮಾನ್ಯೀಕರಣವನ್ನು ಮಾಡುತ್ತೀರಿ ಈಗ ವಿಶಿಷ್ಟ ಪ್ರತಿರೋಧವನ್ನು 50 ಓಮ್ ಎಂದು ನೀಡಲಾಗಿದೆ ಆದ್ದರಿಂದ ವಿಶಿಷ್ಟ ಅಡ್ಮಿಟಂಸ್ ವು ಆಗಿದೆ ಆದ್ದರಿಂದ ನೀವು ವಿಶಿಷ್ಟ ಅಡ್ಮಿಟಂಸ್ ಅನ್ನು ಕ್ಷಮಿಸಿ ನೀವು ಅಡ್ಮಿಟಂಸ್ ಅನ್ನು ವಿಶಿಷ್ಟ ಅಡ್ಮಿಟಂಸ್ ನಿಂದ ಭಾಗಿಸಿದಾಗ ನೀವು ಸಾಮಾನ್ಯೀಕರಿಸಿದ ವಿಶಿಷ್ಟ ಅಡ್ಮಿಟಂಸ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ಈಗ ನೀವು ಇಂಪೀಡನ್ಸ್ ಸ್ಮಿತ್ ಚಾರ್ಟ್ನಲ್ಲಿ ಅಡ್ಮಿಟಂಸ್ ಸ್ಮಿತ್ ಚಾರ್ಟ್ಅನ್ನು ಯೋಜಿಸಲು ಬಯಸಿದರೆ ನಿಮ್ಮ ಮನಸ್ಸಿನಲ್ಲಿ ಸ್ಥಿರ ವೃತ್ತವು ಸ್ಥಿರ ವೃತ್ತವಾಗಿದೆ ಮತ್ತು ಸ್ಥಿರ ವೃತ್ತವು ಸ್ಥಿರ ವೃತ್ತವಾಗಿದೆ ಎಂದು ನೀವು ಭಾವಿಸುತ್ತೀರಿ ಆದ್ದರಿಂದ ಈ ಎರಡೂ ವಿಷಯಗಳನ್ನು ಗುರುತಿಸಿ ಈಗ ಜಿಯು 0 55ಕ್ಕೆ ಸಮಾನವಾಗಿದೆ ಆದ್ದರಿಂದ ಕಂಡುಹಿಡಿಯಿರಿ ಹಿಂದಿನ ಪ್ರಕರಣಗಳಲ್ಲಿ ನೀವು ಇವುಗಳನ್ನು ಕಂಡುಹಿಡಿದಿದ್ದೀರಿ ಆದ್ದರಿಂದ ಈಗ 0 55 ವಲಯವು ಎಲ್ಲೋ ಇಲ್ಲಿ ಎಂದು ನಾನು ಯೋಚಿಸುತ್ತೇನೆ ಆದ್ದರಿಂದ ಈ ಚಾರ್ಟ್ನಲ್ಲಿನ ಈ ವಲಯವು 0 55 ವೃತ್ತ ಮತ್ತು ಮೈನಸ್ ಜೆ 0 ಆದ್ದರಿಂದ ಇದನ್ನು ನಾವು ಕಂಡುಹಿಡಿಯಬೇಕಾಗಿದೆ ಆದರೆ ಇದು ಜೆ 0 9 ಆಗಿರುತ್ತದೆ ಆದ್ದರಿಂದ ವಿಭಾಗದ ಬಿಂದುವಿನಲ್ಲಿ ಇದು ನಮ್ಮ ಅಪೇಕ್ಷಿತ ವಿಷಯವಾಗಿದೆ ಈಗ ನೀವು ಇನ್ನೊಂದು ಕೆಲಸವನ್ನು ಸಹ ಮಾಡಬಹುದಿತ್ತು ಎಂದು ನೋಡುತ್ತೀರಿ ನಿಮಗೆ ತಿಳಿದಿದ್ದರೆ ಸರಿ ಆದ್ದರಿಂದ ನೀವು ಗುರುತಿಸಿದ್ದೀರಿ ಮೂರನೇ ಸಮಸ್ಯೆಯು ಇದಾಗಿದೆ ಇದಕ್ಕೆ ಅದೇ ಅಡ್ಮಿಟೆಂಸ್ ಮೌಲ್ಯ ಆದರೆ ಅಡ್ಮಿಟೆಂಸ್ ಸ್ಮಿತ್ ಚಾರ್ಟ್ನಲ್ಲಿ ಆಗಿದೆ ಅಡ್ಮಿಟೆಂಸ್ ಸ್ಮಿತ್ ಚಾರ್ಟ್ನಲ್ಲಿ ಲೇಬಲ್ಗಳು ವಿಭಿನ್ನವಾಗಿವೆ ಮತ್ತು ನಾನು ತೋರಿಸಿದಂತೆ ಅಡ್ಮಿಟೆಂಸ್ ಸ್ಮಿತ್ ಚಾರ್ಟ್ನ ಎಲ್ಲಾ ವಲಯಗಳು ಮೈನಸ್ ಒಂದು ಶೂನ್ಯ ಬಿಂದುವಿನ ಮೂಲಕ ಹಾದುಹೋಗುತ್ತಿವೆ ಮತ್ತು ಅವುಗಳ ಮೌಲ್ಯಗಳು ಇಲ್ಲಿ ಕಂಡುಬರುವಂತೆ ಭಿನ್ನವಾಗಿವೆ ಆದ್ದರಿಂದ ಇಲ್ಲಿ ನೀವು ನೋಡುತ್ತೀರಿ ಅದೇ 0 55 ಬಿಂದು ಇಲ್ಲಿದೆ ಹಿಂದಿನ ಸಂದರ್ಭದಲ್ಲಿ ಅಥವಾ ಅಡ್ಮಿಟೆಂಸ್ ಪ್ರಕರಣದಲ್ಲಿ ಇಲ್ಲಿದೆ ಆದ್ದರಿಂದ ಪಾಯಿಂಟ್ ಇಲ್ಲಿ ಎಲ್ಲೋ ಬರುತ್ತದೆ ಆದರೆ ಇಲ್ಲಿ ಪಾಯಿಂಟ್ ಎಲ್ಲೋ ಇದೆ ಎಂದು ನೀವು ನೋಡುತ್ತೀರಿ ನಾವು ತಪ್ಪು ಮಾಡಿತ್ತಿದ್ದೇವೆ ಅಥವಾ ಇದು ಸರಿ ಎಂದು ಈಗ ಯಾರಾದರೂ ನನಗೆ ಹೇಳಬಹುದೇ ವಾಸ್ತವವಾಗಿ ಪಾಯಿಂಟ್ಅನ್ನು ನಾವು ಈಗಾಗಲೇ ನೋಡಿದ್ದೇವೆ ಸ್ಮಿತ್ ಚಾರ್ಟ್ನಲ್ಲಿ ನಾವು ಯಾವುದೇ ಪ್ರತಿರೋಧ ಪಾಯಿಂಟ್ಅನ್ನು 180 ಡಿಗ್ರಿ ಪ್ರತಿಬಿಂಬಿಸಿದರೆ ನಾವು ಅಡ್ಮಿಟೆಂಸ್ ಬಿಂದುವನ್ನು ಪಡೆಯುತ್ತೇವೆ ಆದ್ದರಿಂದ ಪ್ರತಿರೋಧದ ವಿಷಯದಿಂದ ಇದು ನಮಗೆ ದೊರೆತಿದೆ ನಾವು ಪ್ರತಿಬಿಂಬವನ್ನು ತೆಗೆದುಕೊಂಡರೆ ಮೂಲತಃ ನಾವು ಪ್ರವೇಶದ ವಿಷಯವನ್ನು ಪಡೆಯುತ್ತೇವೆ ಈಗ ಕೇವಲ ಸಮಸ್ಯೆ ಎಂದರೆ ಇವುಗಳಲ್ಲಿ ಯಾವುದು ಸುಲಭವಾಗಿದೆ ನಿಸ್ಸಂಶಯವಾಗಿ ಅಡ್ಮಿಟೆಂಸ್ನಲ್ಲಿ ನೀವು ಅಡ್ಮಿಟೆಂಸ್ಅನ್ನು ಯೋಜಿಸಲು ಬಯಸಿದರೆ ನೀವು ಅದನ್ನು ಅಡ್ಮಿಟೆಂಸ್ ಗ್ರಾಫ್ ಅಡ್ಮಿಟೆಂಸ್ ಸ್ಮಿತ್ ಚಾರ್ಟ್ನಲ್ಲಿ ಯೋಜಿಸಬೇಕು ನೀವು ಪ್ರತಿರೋಧವನ್ನು ಯೋಜಿಸಲು ಬಯಸಿದರೆ ನೀವು ಅದನ್ನು ಇಂಪೀಡೆನ್ಸ್ ಸ್ಮಿತ್ ಚಾರ್ಟ್ನಲ್ಲಿ ಯೋಜಿಸಬೇಕು ಆದರೆ ಕೆಲವೊಮ್ಮೆ ನೀವು ಪ್ರತಿರೋಧವನ್ನು ಅಡ್ಮಿಟೆಂಸ್ಗೆ ಪರಿವರ್ತಿಸಬೇಕು ಎಂದು ನಾನು ಹೇಳುತ್ತೇನೆ ಏಕೆಂದರೆ ಸರ್ಕ್ಯೂಟ್ನ ಕೆಲವು ಭಾಗಗಳು ಸರಣಿಯಾಗಿದ್ದು ಕೆಲವು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಸರಣಿ ಕೆಲಸಗಳನ್ನು ಮಾಡಿದ ನಂತರ ನೀವು ಅದಕ್ಕೆ ಪರಿವರ್ತಿಸಬೇಕಾಗುತ್ತದೆ ಆ ಸಮಯದಲ್ಲಿ ಈ ಸಮಸ್ಯೆ ಬರುತ್ತದೆ ಆದ್ದರಿಂದ ನಾವು ಪ್ರತಿರೋಧದ ವಿಷಯದಲ್ಲಿದ್ದರೆ ಅದನ್ನು ಅಡ್ಮಿಟೆಂಸ್ಗೆ ಪರಿವರ್ತಿಸಲು ನಾವು 180 ಡಿಗ್ರಿ ಶಿಫ್ಟ್ ತೆಗೆದುಕೊಳ್ಳಬೇಕಾಗಿದೆ ಆದರೆ ಎಲ್ಲಾ ಲೆಕ್ಕಾಚಾರಗಳು ಅಡ್ಮಿಟೆಂಸ್ನಲ್ಲಿದ್ದರೆ ಇಂಪೀಡನ್ಸ್ ಸ್ಮಿತ್ ಚಾರ್ಟ್ಅನ್ನು ನೀವು ಅಡ್ಮಿಟೆಂಸ್ ಸ್ಮಿತ್ ಚಾರ್ಟ್ ಎಂದು ಪರಿಗಣಿಸಬಹುದು ಯಾವುದೇ ಸಮಸ್ಯೆ ಇಲ್ಲ ಆದ್ದರಿಂದ ನೀವು ಇದನ್ನು ನೋಡಬಹುದು ಈಗ ನಾವು ಆ ಪರಿವರ್ತನೆಯ ಪ್ರಶ್ನೆಯನ್ನು ಇಲ್ಲಿ ಸಂಬೋಧಿಸುತ್ತಿದ್ದೇವೆ ಅದೇ ಪ್ರತಿರೋಧ ಅನ್ನು ನಾನು ಮೊದಲ ಸಮಸ್ಯೆಯಲ್ಲಿ ಮಾಡಿದ್ದೇನೆ ನೀವು ಅದನ್ನು ಇಂಪೀಡೆನ್ಸ್ ಸ್ಮಿತ್ ಚಾರ್ಟ್ನಲ್ಲಿ ಅಡ್ಮಿಟೆಂಸ್ಗೆ ಪರಿವರ್ತಿಸುತ್ತೀರಿ ಆದ್ದರಿಂದ ನೀವು ಮೊದಲಿನಂತೆ ಮಾಡಿ ಸಾಮಾನ್ಯೀಕರಿಸಿದ ಅಡ್ಮಿಟೆಂಸ್ಅನ್ನು ಯೋಜಿಸಿ ಆದ್ದರಿಂದ ನೀವು ನೋಡಿ ನಾವು ಇದನ್ನು ಈ ಚಿತ್ರದಲ್ಲಿ ರೂಪಿಸಿದ್ದೇವೆ ಮತ್ತು ಇದು ನಾವು ಅದನ್ನು ರೂಪಿಸಿದ ಬಿಂದುವಾಗಿದೆ ಈಗ ಅದನ್ನು ಅಡ್ಮಿಟೆಂಸ್ಗೆ ಪರಿವರ್ತಿಸಲು ಈ ಹಂತದಿಂದ ನಾವು ಚಾರ್ಟ್ನ ಮಧ್ಯಭಾಗಕ್ಕೆ ಸಂಪರ್ಕಿಸಬೇಕಾಗಿದೆ ಮತ್ತು ಈ ತ್ರಿಜ್ಯ ಮತ್ತು ಕೇಂದ್ರದಿಂದ ವೃತ್ತವನ್ನು ಎಳೆಯಿರಿ ಆದ್ದರಿಂದ ಮೂಲಭೂತವಾಗಿ ನಾವು ಏನನ್ನು ಚಿತ್ರಿಸುತ್ತಿದ್ದೇವೆ ಎಂದು ನಿಮಗೆ ತಿಳಿದಿದೆ ಮೂಲತಃ ನಾವು ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವಲಯವನ್ನು ಚಿತ್ರಿಸುತ್ತಿದ್ದೇವೆ ಆದ್ದರಿಂದ ಪ್ರಸರಣ ರೇಖೆಯಲ್ಲಿನ ಒಂದು ಸಾಲಿನ ಪ್ರತಿರೋಧವು ಇದಾಗಿದೆ ಈಗ ನೀವು ಈ ವಲಯವನ್ನು ಚಿತ್ರಿಸುತ್ತಿದ್ದರೆ ನಾವು ಮೂಲತಃ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತದಲ್ಲಿ ಚಲಿಸುತ್ತಿದ್ದೇವೆ ಆದ್ದರಿಂದ ಈ ಹಂತದಿಂದ ನೀವು ಇತರ ವ್ಯಾಸದ ತುದಿಗೆ ಮುಂದುವರೆಯುವುದು ಸುಲಭವಾಗಿದೆ ಅದು ಅಡ್ಮಿಟೆಂಸ್ ಆಗಿದೆ ಆದ್ದರಿಂದ ಅಲ್ಲಿ 00 ಮೂಲದೊಂದಿಗೆ ಡಿ ತ್ರಿಜ್ಯದ ವೃತ್ತವನ್ನು ಎಳೆಯಿರಿ ಮೂಲತಃ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಎಳೆಯಿರಿ ಮತ್ತು ಅಡ್ಮಿಟೆಂಸ್ ವು 180ಡಿಗ್ರಿ ವಿರುದ್ಧವಾಗಿರುತ್ತದೆ ಮೂಲತಃ ಅದು ಪ್ರತಿಫಲನವಾಗಿದೆ ಆದ್ದರಿಂದ ಇಲ್ಲಿ ನಾವು ಆ ಪ್ರತಿಫಲನವನ್ನು ತೋರಿಸುತ್ತಿದ್ದೇವೆ ಅಂದರೆ ಮೂಲತಃ ನೀವು ವ್ಯಾಸದ ಇನ್ನೊಂದು ತುದಿಯಲ್ಲಿದ್ದೀರಿ ಈಗ ನಾವು ಓದಬಹುದು ಮತ್ತು ನೀವು ಸರಿಯಾದ ಮೌಲ್ಯವನ್ನು ಪಡೆಯುತ್ತಿದ್ದೀರಿ ಎಂದು ನೀವು ನೋಡುತ್ತೀರಿ ಆದ್ದರಿಂದ ನೀವು ಇಂಪೀಡೆನ್ಸ್ ಸ್ಮಿತ್ ಚಾರ್ಟ್ಅನ್ನು ಬಳಸುತ್ತಿರಲಿ ಅಥವಾ ಅಡ್ಮಿಟೆಂಸ್ ಸ್ಮಿತ್ ಚಾರ್ಟ್ಬಳಸುತ್ತಿರಲಿ ನೀವು ಯಾವುದನ್ನಾದರೂ ಯೋಜಿಸಲು ಸಾಧ್ಯವಾಗುತ್ತದೆ ಎಂದು ಇದು ತೋರಿಸುತ್ತದೆ ಆದ್ದರಿಂದ ಈ ನಾಲ್ಕು ಉದಾಹರಣೆಗಳಾಗಿವೆ ಎಂದು ಭಾವಿಸುತ್ತೇನೆ ನಿಮಗೆ ಲಭ್ಯವಿರುವ ಯಾವುದೇ ಸ್ಮಿತ್ ಚಾರ್ಟ್ನಲ್ಲಿ ಯಾವುದೇ ಪ್ರತಿರೋಧ ಅಥವಾ ಅಡ್ಮಿಟೆಂಸ್ಅನ್ನು ಹೇಗೆ ಯೋಜಿಸಬೇಕು ಎಂದು ನಾನು ನಿಮಗೆ ತೋರಿಸಿದ್ದೇನೆ ಈಗ ಇದನ್ನು ಪ್ರಯೋಗಾಲಯ ಆಧಾರಿತ ಪ್ರಯೋಗದಲ್ಲಿ ಮಾಡೋಣ ವಿಎಸ್ಡಬ್ಲ್ಯೂಆರ್ ಮೀಟರ್ಅನ್ನು ಅಳೆಯಲಾಗುತ್ತದೆ ಎಂದು ನಾವು ಹೇಳಿದಂತೆ ವಿಎಸ್ಡಬ್ಲ್ಯೂಆರ್ 1 5 ಆಗಿರಬೇಕು ಸ್ಮಿತ್ ಚಾರ್ಟ್ನಲ್ಲಿ ಸ್ಥಿರ ವಿಎಸ್ಡಬ್ಲ್ಯೂಆರ್ ವಲಯವನ್ನು ಯೋಜಿಸಿ ಆದ್ದರಿಂದ ನಾವು ಯಾವುದೇ ಚರ್ಚೆಯನ್ನು ನಡೆಸಿದರೂ ನಮಗೆ ಮೊದಲ ಹೆಜ್ಜೆ ತಿಳಿದಿದೆ 1 5 ವಲಯಕ್ಕೆ ಸಮನಾಗಿರುವ ಪಾಯಿಂಟ್ಅನ್ನು ಗುರುತಿಸುವ ಇದನ್ನು ಎಂದಿಗೂ ಮರೆಯಬೇಡಿ ನೆನಪಿಡಿ ವಿಎಸ್ಡಬ್ಲ್ಯೂಆರ್ ಅಲ್ಲ ಏಕೆಂದರೆ ಸ್ಮಿತ್ ಚಾರ್ಟ್ವು ವಿಎಸ್ಡಬ್ಲ್ಯೂಆರ್ ಗೆ ಗ್ರ್ಯಾಜುಯೇಟ್ ಆಗಿಲ್ಲ ಆದರೆ ಇದು ನ ಗ್ರ್ಯಾಜುಯೇಶನ್ಅನ್ನು ಹೊಂದಿದೆ ಅದು 1 5 ವೃತ್ತಕ್ಕೆ ಸಮಾನವಾಗಿರುತ್ತದೆ ಎಂದು ನಮಗೆ ತಿಳಿದಿದೆ ಅದೇ ವಲಯಕ್ಕೆ ಸಮಾನವಾಗಿರುತ್ತದೆ ಮತ್ತು ಅದು ನಿಜವಾದ ಅಕ್ಷವನ್ನು ಎಲ್ಲಿ ಕತ್ತರಿಸುತ್ತದೆ ಎಂಬುವುದನ್ನು ಕಂಡುಕೊಳ್ಳಿ ಅದು ವಿಎಸ್ಡಬ್ಲ್ಯೂಆರ್ ವೃತ್ತದ ಒಂದು ಬಿಂದುವಾಗಿದೆ ಇನ್ನೊಂದು ಮೂಲ ಕೇಂದ್ರವಾಗಿದೆ ಆದ್ದರಿಂದ ನಿಮಗೆ ಕೇಂದ್ರ ತಿಳಿದಿದೆ ಪರಿಧಿಯೂ ತಿಳಿದಿದೆ ಆದ್ದರಿಂದ ಎರಡನೆಯ ಹಂತಕ್ಕೆ ದೂರವನ್ನು ಅಳೆಯಿರಿ ಮತ್ತು ಹುಡುಕಿ ಕೇಂದ್ರದಲ್ಲಿ ತ್ರಿಜ್ಯ ಡಿನ ವೃತ್ತವನ್ನು ಎಳೆಯಿರಿ ಸ್ಥಿರ ವಿಎಸ್ಡಬ್ಲ್ಯೂಆರ್ ವೃತ್ತ ಅದನ್ನು ಹೇಗೆ ಮಾಡಬೇಕೆಂದು ನಿಮಗೆ ತಿಳಿದಿದೆ ಆದ್ದರಿಂದ ವಿಎಸ್ಡಬ್ಲ್ಯೂಆರ್ ಮೀಟರ್ನಿಂದ ನೀವು ಏನನ್ನಾದರೂ ಅಳೆಯುತ್ತಿದ್ದರೆ ಅದನ್ನು ಇಲ್ಲಿ ಹೇಗೆ ಯೋಜಿಸಬೇಕೆಂದು ನಿಮಗೆ ತಿಳಿದಿದೆ ಈಗ ನಾವು ಈ ಸಮಸ್ಯೆಯನ್ನು ಮಾಡೋಣ ಇದು ರೇಖೆಯ ಪ್ರತಿರೋಧ ಲೆಕ್ಕಾಚಾರದ ಬಗ್ಗೆ ಆಗಿದೆ ನಾನು ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸಿದರೆ ನಾನು ಅದನ್ನು ಹೇಗೆ ಲೆಕ್ಕ ಹಾಕಬಹುದು ಈಗ ನಿಮ್ಮಲ್ಲಿ ಯಾರಾದರೂ ಸ್ಮಿತ್ ಚಾರ್ಟ್ಅನ್ನು ಸಂಕೀರ್ಣವಾಗಿ ಕಂಡುಕೊಂಡರೆ ದಯವಿಟ್ಟು ನೀವು ಈ ಸಮಸ್ಯೆಯನ್ನು ವಿಶ್ಲೇಷನಾತ್ಮಕವಾಗಿ ಪರಿಹರಿಸಿ ಸ್ಮಿತ್ ಚಾರ್ಟ್ನಿಂದ ಮಾಡಬೇಡಿ ಎಂದು ನಾನು ನಿಮಗೆ ಸಲಹೆ ನೀಡುತ್ತೇನೆ ನಿಮಗೆ ಎಷ್ಟು ಸಮಸ್ಯೆ ಇದೆ ಎಂದು ಈಗ ನೀವು ಅರ್ಥಮಾಡಿಕೊಳ್ಳುವಿರಿ ಮತ್ತು ಅದನ್ನು ಸ್ಮಿತ್ ಚಾರ್ಟ್ನಿಂದ ಮಾಡಲು ತುಂಬಾ ಸುಲಭವಾಗಿದೆ ನೀವು ಸ್ಮಿತ್ ಚಾರ್ಟ್ಅನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಂಡರೆ ಇದು ತುಂಬಾ ಸುಲಭವಾಗಿದೆ ಆಕ್ಕಾಗಿಯೇ ಆರ್ಎಫ್ ಅಭಿಯಂತರರು ಸ್ಮಿತ್ ಚಾರ್ಟ್ಅನ್ನು ಬಳಸುವ ಬಗ್ಗೆ ಬಹಳ ಆಸಕ್ತಿ ಹೊಂದಿರುತ್ತಾರೆ ಆದ್ದರಿಂದ ಮೊದಲ ಹೆಜ್ಜೆ ಎಂದರೆ ಏನನ್ನು ನೀಡಲಾಗಿದೆಯೋ ಅದನ್ನು ಈ ಇಂಟರ್ಫೇಸ್ನಲ್ಲಿ ನಾನು ಕಂಡುಕೊಳ್ಳುತ್ತಿದ್ದೇನೆ ಆ ಸಾಲಿನ ಪ್ರತಿರೋಧವು 1 ಗಿಗಾ ಹರ್ಟ್ಜ್ನಲ್ಲಿ ಆಗಿದೆ ಅದನ್ನು ಆವರ್ತನ ಎಂದು ಹೇಳೋಣ ಈಗ ಬಿಂದುವಿನಿಂದ 4 5ಸೆಂಟಿಮೀಟರ್ ದೂರದಲ್ಲಿರುವ ಅದು ಲೋಡ್ ಕಡೆಗೆ ಇದೆ ಪ್ರತಿರೋಧವನ್ನು ಹುಡುಕಿ ಆದ್ದರಿಂದ ಮೊದಲನೆಯದು ಈ ಅನ್ನು ನೀವು ಹಾಕಿ ನಂತರ ಲೋಡ್ ಕಡೆಗೆ ಚಲಿಸಿದ ದೂರ ಮತ್ತು ನಂತರ ನೀವು ಪತ್ತೆ ಮಾಡಬಹುದು ಆದ್ದರಿಂದ ಮೊದಲು ಅವನು ಏನು ಮಾಡಿದ್ದಾನೋ ನಾವು ಅದನ್ನು ಮಾಡಬೇಕಾಗಿರುತ್ತದೆ ನೀವು ಸಾಮಾನ್ಯಗೊಳಿಸಿ ಇದು ಯಾವಾಗಲೂ ಮಾಡಬೇಕಾಗಿರುವುದು ಆಗಿದೆ ಆದ್ದರಿಂದ ನೀವು ಈಗ ಅನ್ನು ಕಂಡುಹಿಡಿಯಬಹುದು ಅಂದರೆ ನ ಛೇದಕವು2 ವಲಯಕ್ಕೆ ಸಮನಾಗಿರುತ್ತದೆ ಮತ್ತು ವೃತ್ತಖಂಡಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಅದರಿಂದ ಇಲ್ಲಿ ಈ ಬಿಂದುವು ಬಿಂದುವಾಗಿದೆ ಎಂದು ನೀವು ನೋಡುತ್ತೀರಿ ಈಗ ಇಲ್ಲಿ ನೀವು ಪ್ರಸರಣ ಮಾರ್ಗದಲ್ಲಿ ಚಲಿಸುತ್ತಿರುವುದರಿಂದ ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸುವುದು ಎಂದರೆ ನಮಗೆ ತಿಳಿದಿದೆ ನಾವು ಒಂದೇ ವಿಎಸ್ಡಬ್ಲ್ಯೂಆರ್ ವಲಯದಲ್ಲಿದ್ದೇವೆ ಒಮ್ಮೆ ನೀವು ಪ್ರತಿರೋಧವನ್ನು ಪಡೆದರೆ ಆ ಪ್ರತಿರೋಧವು ಯಾವುದೇ ಪ್ರಸರಣ ರೇಖೆಯಲ್ಲಿದ್ದರೂ ನೀವು ಅದನ್ನು ಕಂಡುಹಿಡಿಯಬಹುದು ಪ್ರಸರಣ ರೇಖೆಯಲ್ಲಿರುವ ಯಾವುದೇ ಪ್ರತಿರೋಧ ಅದು ಲೋಡ್ ಪ್ರತಿರೋಧವಾಗಿರಲಿ ರೇಖೆಯ ಪ್ರತಿರೋಧವಾಗಿರಲಿ ನಂತರ ನೀವು ಸ್ಥಿರ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಎಳೆಯಬಹುದು ಆದ್ದರಿಂದ ನೀವು ಸ್ಥಿರ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಎಳೆಯಿರಿ ಇದರರ್ಥ ಇದು ಕೇಂದ್ರ ಇದು ಬಾಹ್ಯ ಬಿಂದುವಾಗಿದೆ ನೀವು ವೃತ್ತವನ್ನು ಪೂರ್ಣಗೊಳಿಸಿ ಮತ್ತು ಈಗ ಚಲನೆ ಎಂದರೆ ನಾನು ಈ ಸ್ಥಿರ ನಮಗೆ ತಿಳಿದಿದೆ ವಿಎಸ್ಡಬ್ಲ್ಯೂಆರ್ ರೇಖೆಯಲ್ಲಿ ಚಲಿಸುತ್ತಿದ್ದೇನೆ ಆದ್ದರಿಂದ ಎರಡನೆಯ ಹಂತ ಸ್ಮಿತ್ ಚಾರ್ಟ್ ಚಲನೆಯ ಗುರುತುಗಳು ಲಾಂಬ್ಡಾದ ಪ್ರಕಾರದಲ್ಲಿರುವುದರಿಂದ ನೀವು ಅದನ್ನು ಕಂಡುಹಿಡಿಯಬಹುದು ಸಮಸ್ಯೆಯಲ್ಲಿ ಇದನ್ನು 4 5 ಸೆಂಟಿಮೀಟರ್ ಎಂದು ಹೇಳಲಾಗಿದೆ ಆದರೆ ಅದು ಎಷ್ಟು ಲಾಂಬ್ಡಾ ಆದ್ದರಿಂದ ಅದನ್ನು ನೀವು ಪರಿವರ್ತಿಸಬೇಕು ನಿಮ್ಮ 1 ಗಿಗಾ ಹರ್ಟ್ಜ್ ಆವರ್ತನಕ್ಕಾಗಿ ಲಾಂಬ್ಡಾವು ಇಲ್ಲಿ ತೋರಿಸಿರುವಂತೆ ಇದು 30 ಸೆಂಟಿಮೀಟರ್ಆಗಿದೆ ಸರಳ ಲೆಕ್ಕಾಚಾರ 3 ಇಂಟು ಬೆಳಕಿನ ವೇಗ 3 ಇಂಟು 10 ರ ಪವರ್ 8 ಮೀಟರ್ ಪರ್ ಸೆಕೆಂಡ್ ಇದು ಬೆಳಕಿನ ವೇಗ ಬೈ ಎಫ್ ಆದ್ದರಿಂದ ಅದು 30 ಸೆಂಟಿಮೀಟರ್ ಆಗಿದೆ ಲಾಂಬ್ಡಾವು 30 ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಲಾಂಬ್ಡಾದ ಪ್ರಕಾರದಲ್ಲಿ 4 5 ಎಷ್ಟಾಗಿದೆ ಅದು 1 5 ಆಗಿದೆ ಇದರರ್ಥ ನೀವು ಜೆಡ್ ಒಂದು ಬಿಂದುವನ್ನು ಹೊಂದಿದ್ದ ಹಿಂದಿನ ಬಿಂದುವಿನಿಂದ ಈ ಒಂದರಿಂದ ನೀವು ಈಗ ಲೋಡ್ ಕಡೆಗೆ ಚಲಿಸಬೇಕಾಗುತ್ತದೆ ಈ ರೇಖಾಚಿತ್ರವನ್ನು ನೋಡಿ ನೀವು 0 15 ಮೊತ್ತದಿಂದ ಲೋಡ್ ಕಡೆಗೆ ಚಲಿಸಬೇಕು ಆದ್ದರಿಂದ ನೀವು ಇಲ್ಲಿಂದ ಲೋಡ್ ಕಡೆಗೆ ನೋಡುತ್ತೀರಿ ಸ್ಮಿತ್ ಚಾರ್ಟ್ನಲ್ಲಿ ಲೋಡ್ ಎಂದರೆ ವಿರೋಧಿ ಪ್ರದಕ್ಷಿಣಾಕಾರ ಎಂದರ್ಥ ಆದ್ದರಿಂದ ನೀವು ಈ ಬಿಂದುವಿನಿಂದ ಸ್ಥಿರ ವಿಎಸ್ಡಬ್ಲ್ಯೂಆರ್ ವಲಯದಲ್ಲಿ ವಿರೋಧಿ ಪ್ರದಕ್ಷಿಣಾಕಾರದಲ್ಲಿ ಚಲಿಸುತ್ತೀರಿ ದೂರವು 0 15 ಆಗಿದ್ದರೆ ಇದರರ್ಥ ಹೊರಗಿನ ಒಂದು ವಿಷಯದಿಂದ ನೋಡಿ ನೀವು 0 15 ರಷ್ಟು ಚಲಿಸಿದರೆ ಅದು ನಿಮ್ಮನ್ನು ಈ ಹೊಸ ಬಿಂದುವಿಗೆ ಕೊಂಡೊಯ್ಯುತ್ತದೆ ನಂತರ ನೀವು ಇದನ್ನು ಸಂಪರ್ಕಿಸುತ್ತೀರಿ ಏಕೆಂದರೆ ವಾಸ್ತವವಾಗಿ ನೀವು ಇಲ್ಲಿಗೆ ಚಲಿಸುತ್ತಿದ್ದೀರಿ ಆದರೂ ನಾನು ಹೊರಗಿನ ಗಡಿಯಿಂದ ಓದುತ್ತಿದ್ದೇನೆ ಆದರೆ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತದಲ್ಲಿ ನಾನು ಚಲಿಸುತ್ತಿದ್ದೇನೆ ಆದ್ದರಿಂದ ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತದಲ್ಲಿ ಮೂಲತಃ ನಾನು ಈ ಜೆಡ್ ಒಂದು ಹಂತಕ್ಕೆ ಬಂದಿದ್ದೇನೆ ಮತ್ತು ಈ ಮೌಲ್ಯವನ್ನು ನಾನು ಓದಿದರೆ ಪ್ರತಿರೋಧ ಮೌಲ್ಯ ಮತ್ತು ಪ್ರತಿಕ್ರಿಯಾತ್ಮಕ ಮೌಲ್ಯಗಳು ಏನು ನಂತರ ನಾನು ಅದನ್ನು ಕಂಡುಹಿಡಿಯಬಹುದು ಮತ್ತು ನಂತರ ನನ್ನ ಕೆಲಸವು ಅದನ್ನು ಅದಕ್ಕೆ ಆನ್ ನೋರ್ಮಲೈಜ್ ಮಾಡುವುದು ಆಗಿದೆ ಆದ್ದರಿಂದ ಈ ಮೂಲಕ ನಾವು ರೇಖೆಯ ಪ್ರತಿರೋಧವನ್ನು ಕಾಣಬಹುದು ಮತ್ತು ಇದು ಮನೆಕೆಲಸವಾಗಿರುತ್ತದೆ ಆದ್ದರಿಂದ ನಿಮ್ಮ ಕಾರ್ಯಯೋಜನೆಯು ಇದಾಗಿದೆ ಆದ್ದರಿಂದ ನೀವು ಈ ಕಾರ್ಯಯೋಜನೆಗಳನ್ನು ನೋಡುತ್ತೀರಿ ಆದ್ದರಿಂದ ನಾವು ನಿಮಗೆ ಕಲಿಸಿದ ಯಾವುದರಾದರೂ ಮೂಲಕ ಈ ಮೊದಲ ಸಮಸ್ಯೆಯನ್ನು ಮಾಡಲು ನಿಮಗೆ ಸಾಧ್ಯವಾಗುತ್ತದೆ ಈ ಆರ್ ಮತ್ತು ಬಿಯ ವಿವಿಧ ಸಂಯೋಜನೆಗಳನ್ನು ನಾವು ನೀಡಿದ್ದೇವೆ ಎಂದು ನೀವು ನೋಡುತ್ತೀರಿ ಅಂದರೆ ಅಕ್ಸೆಪ್ಟೆಂಸ್ ಮತ್ತು ಪ್ರತಿರೋಧಗಳು ಪ್ರತಿಕ್ರಿಯಾಕಾರಿಗಳು ಇತ್ಯಾದಿ ಕೆಲವುಗಳು ಸರಣಿಯಲ್ಲಿವೆಕೆಲವು ಸಮಾನಾಂತರವಾಗಿರುತ್ತವೆ ಆದ್ದರಿಂದ ಇನ್ಫುಟ್ ಪ್ರತಿರೋಧವನ್ನು ನೀವು ಕಂಡುಕೊಳ್ಳುವಿರಿ ನಾನು ಏನು ಸಲಹೆ ನೀಡುತ್ತೇನೆಂದರೆ ಇನ್ಫುಟ್ ಪ್ರತಿರೋಧವನ್ನು ಕಂಡುಹಿಡಿಯಲು ನಿಮ್ಮನ್ನು ಕೇಳಿದ ಕಾರಣ ನೀವು ಲೋಡ್ ಸೈಡ್ನಿಂದ ಪ್ರಾರಂಭಿಸಿ ಆದ್ದರಿಂದ ಅಲ್ಲಿ ಒಂದು ಲೋಡ್ ಇದೆ ಮತ್ತು ಅದು ಯಾವುದೋ ಸರಣಿಯಲ್ಲಿದೆ ಆದ್ದರಿಂದ ಪ್ರತಿರೋಧದ ಸಮತಲದಲ್ಲಿ ನೀವು ಆ ಎರಡು ವಿಷಯಗಳನ್ನು ಅವುಗಳ ಮೊತ್ತವನ್ನು ಕಂಡುಕೊಳ್ಳುತ್ತೀರಿ ಮತ್ತು ನಂತರ ನೀವು ಕಂಡುಕೊಳ್ಳುತ್ತೀರಿ ನಂತರ ಒಂದು ಸಮಾನಾಂತರ ಸರ್ಕ್ಯೂಟ್ ಇದೆ ಆದ್ದರಿಂದ ನೀವು ನಿಮ್ಮನ್ನು ಅಡ್ಮಿಟೆಂಸ್ಗೆ ಪರಿವರ್ತಿಸಿ ಮತ್ತು ಅದನ್ನು ಸಂಪರ್ಕಿಸಿ ಅಡ್ಮಿಟೆಂಸ್ ಏನು ಎಂದು ತಿಳಿದುಕೊಳ್ಳಿ ನಂತರ ಈ ಅಡ್ಮಿಟೆಂಸ್ ನಂತರ ಮತ್ತೆ ಪ್ರತಿರೋಧಕ್ಕೆ ಪರಿವರ್ತಿಸಿ ನಂತರ ಆ ಪ್ರತಿರೋಧವನ್ನು ಸೇರಿಸಿ ನೀವು ಯಾವಾಗಲೂ ಈ ಹಂತದಲ್ಲಿ ಒಳಗೆ ಬರಬಹುದು ಮತ್ತು ಇನ್ಫುಟ್ ಪ್ರತಿರೋಧ ಏನು ಎಂದು ಕಂಡುಹಿಡಿಯಿರಿ ಆದ್ದರಿಂದ ಈ ವಿಷಯವನ್ನು ನೀವು ಅರ್ಥಮಾಡಿಕೊಳ್ಳುತ್ತೀರಾ ಎಂದು ಇದು ಪರೀಕ್ಷಿಸುತ್ತದೆ ಸ್ಮಿತ್ ಚಾರ್ಟ್ ಇಲ್ಲದೆ ಇದೇ ಕೆಲಸವನ್ನು ಮಾಡುವುದರಿಂದ ಬಹಳಷ್ಟು ತೊಂದರೆಗಳು ಸಾಕಷ್ಟು ಲೆಕ್ಕಾಚಾರಗಳು ಆಗುತ್ತವೆ ಎಂದು ಈಗ ನೀವು ಅರ್ಥಮಾಡಿಕೊಳ್ಳುವಿರಿ ಆದರೆ ಸ್ಮಿತ್ ಚಾರ್ಟ್ನಲ್ಲಿ ಚಿತ್ರಾತ್ಮಕವಾಗಿ ನೀವು ಇದನ್ನು ಅರ್ಥಮಾಡಿಕೊಂಡಿದ್ದರೆ ಅದನ್ನು ಸುಲಭವಾಗಿ ಮಾಡಬಹುದು ಅದೇ ರೀತಿ ಎರಡನೇ ಸಮಸ್ಯೆಯು ನಮ್ಮ ಪ್ರಯೋಗಾಲಯದ ಸಮಸ್ಯೆಯಂತೆ ಆಗಿದೆ ಪ್ರಯೋಗಾಲಯದಲ್ಲಿ ನಾವು ವಿಎಸ್ಡಬ್ಲ್ಯೂಆರ್ಅನ್ನು ಕಂಡುಕೊಂಡಿದ್ದೇವೆ ಮತ್ತು ನಿರ್ದಿಷ್ಟ ಪ್ರಮಾಣದ ಆವರ್ತನಗಳಿಂದ ಕನಿಷ್ಠ ಬದಲಾವಣೆಯನ್ನು ನಾವು ಗಮನಿಸಿದ್ದೇವೆ ಆದ್ದರಿಂದ ನೀವು ಪ್ರತಿರೋಧವನ್ನು ಮತ್ತು ಮೂರನೆಯ ಸಮಸ್ಯೆಯನ್ನು ಕಂಡುಹಿಡಿಯುವಿರಿ ಚಿತ್ರದಲ್ಲಿ ನೀಡಲಾದ ಪ್ರಸರಣ ರೇಖೆಯ ಇನ್ಫುಟ್ ಪ್ರತಿರೋಧ ಮತ್ತು ಅಡ್ಮಿಟೆಂಸ್ ಏನು ಎಂದು ನೀವು ಕಂಡುಹಿಡಿಯಬೇಕು ನೀವು ರೇಖೆಯನ್ನು ನೀಡಿದ್ದೀರಿ ನೀವು ವಿಷಯವನ್ನು ನೀಡಿದ್ದೀರಿ ನಾವು ಲೈನ್ ಲಿಂಕ್ಅನ್ನು ಸಹ ಹೇಳಿದ್ದೇವೆ ಆದ್ದರಿಂದ ನೀವು ಪ್ರಸರಣ ರೇಖೆಯ ಉದ್ದಕ್ಕೂ ಚಲಿಸುತ್ತಿದ್ದರೆ ಲೋಡ್ನಿಂದ ಕಂಡುಹಿಡಿಯಬಹುದು ಮತ್ತೆ ಅದೇ ವಿಷಯ ಮೊದಲು ನೀವು ಲೋಡ್ಅನ್ನು ಪತ್ತೆ ಮಾಡಿ ನಂತರ ನೀವು ಸ್ಥಿರವಾದ ವಿಎಸ್ಡಬ್ಲ್ಯೂಆರ್ ವೃತ್ತವನ್ನು ಎಳೆಯುತ್ತೀರಿ ಮತ್ತು ಆ ವಲಯದಲ್ಲಿ ನೀವು ಅಗತ್ಯವಾದ ಪ್ರಸರಣ ರೇಖೆಯ ಅಂತರದಿಂದ ಚಲಿಸಿದಾಗ ಒಂದು ಹಂತಕ್ಕೆ ನೀವು ಬರುತ್ತೀರಾ ಅದು ನಿಮ್ಮ ಇನ್ಫುಟ್ ಪ್ರತಿರೋಧವಾಗಿದೆ ಆ ಪ್ರತಿರೋಧದ ಒಳಗೆ ನೀವು ನಂತರ ನಿಮ್ಮ ಅಡ್ಮಿಟೆಂಸ್ಅನ್ನು ಪರಿವರ್ತಿಸಿ ಮತ್ತು ಉತ್ತರವನ್ನು ಹಿಮ್ಮುಖಗೊಳಿಸಿ ಆದ್ದರಿಂದ ಕಾರ್ಯಯೋಜನೆಯು ನಾವು ಮಾಡಿದ ಕೆಲಸಕ್ಕೆ ಹೋಲುತ್ತದೆ ಅದನ್ನು ಮಾಡಲು ಸಾಧ್ಯವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ ಈ ಮೂಲಕ ನಾವು ಒಂದು ವಿಷಯವನ್ನು ಪೂರ್ಣಗೊಳಿಸುತ್ತಿದ್ದೇವೆ ಈಗ ನೀವು ಮೊದಲ ಸಾಧನವಾದ ಸ್ಮಿತ್ ಚಾರ್ಟ್ಅನ್ನು ತಿಳಿದಿದ್ದೀರ ಮತ್ತು ಪ್ರಯೋಗಾಲಯದಲ್ಲಿ ಪ್ರತಿರೋಧವನ್ನು ಕಂಡುಹಿಡಿಯಲು ಸ್ಮಿತ್ ಚಾರ್ಟ್ಅನ್ನು ಹೇಗೆ ಬಳಸಲಾಗುತ್ತದೆ ಎಂಬುವುದಕ್ಕೆ ನಾವು ಉದಾಹರಣೆಯನ್ನು ನೀಡಿದ್ದೇವೆ ನಂತರ ನಾವು ಇಂಪೀಡೆನ್ಸ್ ಮ್ಯಾಚಿಂಗ್ ಮತ್ತು ಇತರ ಜಾಲಗಳ ವಿನ್ಯಾಸದಲ್ಲಿಯೂ ಸಹ ಅದನ್ನು ಮಾಡಬಹುದು ನಂತರ ನೀವು ನೋಡುತ್ತೀರ ನಾನು ವಿನ್ಯಾಸ ಮತ್ತ್ತು ವರ್ಧಕಗಳನ್ನು ಅಧ್ಯಯನ ಮಾಡಲು ಬಯಸಿದರೆ ಮತ್ತು ಆ ವರ್ಧಕಗಳು ಸ್ಥಿರವಾಗಿವೆಯೇ ಅಥವಾ ಇಲ್ಲವೇ ಎಂಬುವುದನ್ನು ಅಧ್ಯಯನ ಮಾಡಲು ಈ ಸ್ಮಿತ್ ಚಾರ್ಟ್ ಸಹಾಯಕವಾಗಿದೆ ಅದು ಹೊಂದಿರುವ ಗದ್ದಲದ ಅಂಕಿ ಅಂಶವು ನಿಮಗೆ ಸ್ವೀಕಾರಾರ್ಹವಾದುದೋ ಅಥವಾ ಇಲ್ಲವೋ ನೀವು ಬಯಸಿದ ಗೈನ್ಆನ್ನು ಅದು ಹೊಂದಿದೆಯೇ ಅಥವಾ ಇಲ್ಲ ಆ ವರ್ಧಕದಿಂದ ನೀವು ಉತ್ತಮ ಗೈನ್ಅನ್ನು ಪಡೆಯುತ್ತಿದ್ದೀರಾ ನೀವು ಅದರ ಗದ್ದಲದ ಮಟ್ಟವನ್ನು ಕನಿಷ್ಟವಾಗಿ ಹೊಂದಿದ್ದೀರ ಆದ್ದರಿಂದ ಆ ಎಲ್ಲಾ ವಿನ್ಯಾಸಗಳನ್ನು ಅರ್ಥಮಾಡಿಕೊಳ್ಳಲು ನೀವು ಸ್ಮಿತ್ ಚಾರ್ಟ್ಅನ್ನು ಬಳಸುತ್ತೀರಾ ಆದ್ದರಿಂದ ಸ್ಮಿತ್ ಚಾರ್ಟ್ ಈ ವಿನ್ಯಾಸಗಳನ್ನು ಪ್ರಯತ್ನಿಸಲು ನಿಮಗೆ ಸಹಾಯ ಮಾಡುವ ಸಾಧನವಾಗಿದೆ ಗೈನ್ಅನ್ನು ನಿರ್ದಿಷ್ಟಪಡಿಸಿದಾಗ ವರ್ಧಕವನ್ನು ಹೇಗೆ ವಿನ್ಯಾಸಗೊಳಿಸುವುದು ಕೊಟ್ಟಿರುವ ಪ್ರತಿರೋಧದ ಅಡಿಯಲ್ಲಿ ಆ ವರ್ಧಕದಿಂದ ನಾನು ಪಡೆಯಬಹುದಾದ ಮೂಲ ಲಾಭ ಏನು ಲೋಡ್ ಸ್ಥಿತಿಯನ್ನು ನೀಡಿದರೆ ಅಲ್ಲಿಂದ ಗರಿಷ್ಠ ಲಾಭದ ಆಧಾರದ ಮೇಲೆ ನಾವು ಏನನ್ನು ಮಾಡಬಹುದು ನನ್ನ ಗದ್ದಲದ ಅಂಕಿಯು ಅಲ್ಲಿಗೆ ಹೋಗದ ಹಾಗೆ ನಿರ್ದಿಷ್ಟ ಅಂಕಿ ಮೌಲ್ಯದ ಅಗತ್ಯವನ್ನು ನಾವು ವಿನ್ಯಾಸಗೊಳಿಸಬಹುದೇ ಅವೆಲ್ಲವೂ ಕಡಿಮೆ ಗದ್ದಲ ವರ್ಧಕ ವಿನ್ಯಾಸಗಳಿಗೆ ಅಗತ್ಯವಾಗಿರುತ್ತವೆ ಆದ್ದರಿಂದ ಆಂದೋಲನಗಳಿದ್ದ ಈ ಸರ್ಕ್ಯೂಟ್ರಿಯಲ್ಲಿ ನೀವು ಅದನ್ನು ಮಾಡಬಹುದು ನಂತರ ನೀವು ಆಂದೋಲಕ ವಿನ್ಯಾಸಕ್ಕಾಗಿ ವಿನ್ಯಾಸಗೊಳಿಸಬಹುದು ಅದು ಸಕ್ರಿಯ ಸಾಧನದ ವಿನ್ಯಾಸವಾಗಿದೆ ನಿಷ್ಕ್ರಿಯ ಸಾಧನಗಳಿಗಾಗಿ ನೀವು ಸ್ಮಿತ್ ಚಾರ್ಟ್ಅನ್ನು ಪರಿಚಯಿಸಿದ್ದರೂ ನೀವು ಈ ಸ್ಮಿತ್ ಚಾರ್ಟ್ಅನ್ನು ತೆಗೆದುಕೊಳ್ಳಬಹುದು ಅದು ಕೆಲವು ಪರಿವರ್ತನೆಯೊಂದಿಗೆ ಸ್ಟಾಂಡರ್ಡ್ ಸ್ಮಿತ್ ಚಾರ್ಟ್ ಆಗಿದ್ದು ನೀವು ಅದನ್ನು ಸಕ್ರಿಯ ಸಾಧನಗಳಿಗೆ ಮಾಡಬಹುದು ಮತ್ತು ನೀವು ಅದನ್ನು ಮಾಡಬಹುದು ಅದು ಮತ್ತೊಂದು ತಂತ್ರವಾಗಿದೆ ಆದರೆ ಆ ಆಂದೋಲಕಗಳ ವಿನ್ಯಾಸವನ್ನು ಪ್ರಯತ್ನಿಸಲು ಅದೇ ಸ್ಮಿತ್ ಚಾರ್ಟ್ನ ಮೂಲಭೂತಗಳ ಅಗತ್ಯವಿರುತ್ತದೆ ಅವುಗಳ ಸ್ಥಿರತೆ ಏನು ಯಾವ ವಲಯಗಳು ಯಾವ ಪ್ರತಿರೋಧ ಪರಿಸ್ಥಿತಿಗಳಲ್ಲಿ ನೀವು ಸ್ಥಿರವಾಗಿರುತ್ತೀರಿ ಇತ್ಯಾದಿ ಇವೆಲ್ಲವನ್ನೂ ನಿಮ್ಮ ಸ್ಮಿತ್ ಚಾರ್ಟ್ ಮಾಡಲಿದೆ ಆದ್ದರಿಂದ ಈ ಸಂಪೂರ್ಣ ಮೊಡ್ಯುಲ್ನಲ್ಲಿ ನಾವು ಸ್ಮಿತ್ ಚಾರ್ಟ್ಅನ್ನು ಒಂದು ಸಾಧನವಾಗಿ ಪರಿಚಯಿಸಿದ್ದೇವೆ ಆದ್ದರಿಂದ ದಯವಿಟ್ಟು ಕಾರ್ಯಯೋಜನೆಗಳನ್ನು ನೋಡಿ ಆ ಕಾರ್ಯಯೋಜನೆಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಸಲ್ಲಿಸಿ ಮತ್ತು ನೀವು ಈ ಕಾರ್ಯಯೋಜನೆಗಳನ್ನು ಹೊಂದಿದ್ದರೆ ನೀವು ಈ ಉಪಕರಣ ಸ್ಮಿತ್ ಚಾರ್ಟ್ಅನ್ನು ಆರ್ಎಫ್ ಇಂಜಿನಿಯರ್ಆಗಿ ಹೇಗೆ ಬಳಸಬೇಕೆಂದು ನೀವು ಕಲಿತಿದ್ದೀರಿ ಎಂಬ ವಿಶ್ವಾಸವನ್ನು ನೀಡುತ್ತದೆ